ಸ್ಥಾಯೀವಿದ್ಯುತ್ತಿನ ಸಂಭಾವ್ಯತೆಗಾಗಿ ಲ್ಯಾಪ್ಲೇಸ್ ಮತ್ತು ಪಾಯ್ಸನ್ ನ ಸಮೀಕರಣಗಳು ಹಿಂದಿನ ಉಪನ್ಯಾಸದಲ್ಲಿ ನಾವು ಸ್ಥಾಯೀವಿದ್ಯುತ್ತಿನ ಸಂಭಾವ್ಯತೆಯನ್ನು ವ್ಯಾಖ್ಯಾನಿಸಿದ್ದೇವೆ ಮತ್ತು ನಾವು ನೋಡಿದ ಸಂಗತಿಯೆಂದರೆ E ಡಾಟ್ dl ಮೌಲ್ಯವು ಮೈನಸ್ V ಗೆ ಸಮಾನವಾಗಿರುತ್ತದೆ ನಾವು ಇಂಟೆಗ್ರಲ್ 1 ರಿಂದ 2 -V ಜೊತೆಗೆ V ಬರೆಯುತ್ತೇವೆ ಅದರ ಡಿಫ್ರೆನ್ಸಿಯಲ್ ರೂಪವೆಂದರೆ ವಿದ್ಯುತ್ಕ್ಷೇತ್ರ ಇದು ವಿದ್ಯುತ್ ಸಂಭಾವ್ಯತೆಯ ಮೈನಸ್ ಗ್ರೇಡಿಯಂಟ್ ಗೆ ಸಮಾನವಾಗಿರುತ್ತದೆ ಯುನಿಟ್ಚಾರ್ಜ್ ಗಾಗಿ ಸ್ಥಾಯೀವಿದ್ಯುತ್ತಿನ ಪೊಟೆನ್ಶಿಯಲ್ ಅನ್ನು ಪಡೆಯಲು ನಾವು ಈ ಸಮೀಕರಣಗಳನ್ನು ಹೇಗೆ ಬಳಸುತ್ತೇವೆ ಎಂದು ನೋಡೋಣ ನಾನು ಆರಿಜಿನ್ ದಿಂದ r ದೂರದಲ್ಲಿ ಒಂದು ಯುನಿಟ್ಚಾರ್ಜ್ ಹೊಂದಿದ್ದರೆ ಅದರ ಪೊಟೆನ್ಶಿಯಲ್ ಅನ್ನು 1 ಓವರ್ 4π0 qr ಎಂದು ನೀಡಲಾಗುತ್ತದೆ ಎಂಬ ಎಕ್ಸ್ಪ್ರೆಶನ್ ನಿಮಗೆ ಈಗಾಗಲೇ ತಿಳಿದಿದೆ ಈ ವ್ಯಾಖ್ಯಾನಗಳನ್ನು ಬಳಸಿಕೊಂಡು ಇದನ್ನು ಪಡೆಯೋಣ ಆದ್ದರಿಂದ ನಾನು r ಬಿಂದುವಿನಿಂದ ಹೋಗುವ ಇಂಟೆಗ್ರಲ್ E ಡಾಟ್ dl ಅನ್ನುತೆಗೆದುಕೊಂಡರೆ r ವೆಕ್ಟರ್ ದಿಂದ ಅನಂತ ∞ ಕ್ಕೆ ಹೇಳೋಣ ಇದು ಅನಂತದಲ್ಲಿ ಮೈನಸ್ V ಪ್ಲಸ್ r ನಲ್ಲಿ V ಗೆ ಸಮಾನವಾಗಿರುತ್ತದೆ dl VV ಆದ್ದರಿಂದ ಈಗ ನಾವು ಚಿತ್ರವನ್ನು ಮಾಡೋಣ ಇದು ನನ್ನ ಪಾಯಿಂಟ್ಚಾರ್ಜ್ ಮತ್ತು ನಾನು ದೂರ ವೆಕ್ಟರ್ r ನಿಂದ ಅನಂತದವರೆಗೆ ಹೋಗುತ್ತಿದ್ದೇನೆ ಮತ್ತು ನಾನು ಈ ರೇಡಿಯಲ್ ರೇಖೆಯ ಉದ್ದಕ್ಕೂ ಹೋಗುತ್ತೇನೆ ನೀವು ರೇಡಿಯಲ್ ನಿರ್ದೇಶಾಂಕಗಳೊಂದಿಗೆ ಪರಿಚಿತವಾಗಿಲ್ಲದಿದ್ದರೆ ನಾನು x ಅಕ್ಷದ ಉದ್ದಕ್ಕೂ ಚಲಿಸುತ್ತೇನೆ ಎಂದು ಹೇಳೋಣ ಮುಂದಿನ ಎರಡು ಉಪನ್ಯಾಸಗಳಲ್ಲಿ ನಾನು ನಿರ್ದೇಶಾಂಕಗಳ ಬಗ್ಗೆ ಮಾತನಾಡುತ್ತೇನೆ ಏಕೆಂದರೆ ಗೋಳಾಕಾರದ ಮತ್ತು ಸಿಲಿಂಡ್ರಿಕಲ್ ನಿರ್ದೇಶಾಂಕಗಳನ್ನು ಪರಿಶೀಲಿಸಬೇಕಾಗುತ್ತದೆ ಆದ್ದರಿಂದ ನಾನು x ಅಕ್ಷದ ಉದ್ದಕ್ಕೂ x ಬಿಂದುವಿನಿಂದ ಅನಂತಕ್ಕೆ ಚಲಿಸುತ್ತಿದ್ದೇನೆ ತದನಂತರ ನಾನು x ನಲ್ಲಿ ಲೆಕ್ಕಹಾಕಿದ ನಂತರ ಎಲ್ಲವೂ ಗೋಳಾಕಾರವಾಗಿ ಸಮ್ಮಿತೀಯವಾಗಿರುವುದರಿಂದ ಎಲ್ಲೆಡೆ ಒಂದೇ ದೂರದಲ್ಲಿ ಸಂಭಾವ್ಯತೆಯು ಒಂದೇ ಆಗಿರುತ್ತದೆ ಆದ್ದರಿಂದ ನಾನು ದೂರ x ನಿಂದ ಅನಂತಕ್ಕೆ ಹೋಗುವ ಇಂಟೆಗ್ರಲ್ E dx ಅನ್ನು ಲೆಕ್ಕ ಹಾಕುತ್ತಿದ್ದೇನೆ ಮತ್ತು ಇದನ್ನು ಮೈನಸ್ V ಇನ್ಫಿನಿಟಿ ಜೊತೆಗೆ x ನಲ್ಲಿ V ಎಂದು ನೀಡಲಾಗುತ್ತದೆ ನಾನು x ನಿಂದ ಅನಂತಕ್ಕೆ ಹೋಗುತ್ತಿದ್ದೇನೆ ಎಂದು ಬರೆಯಬಹುದು E ಯು ಇಂಟೆಗ್ರಲ್ x ನಿಂದ ಅನಂತ1 ಓವರ್ 4π0 q ಓವರ್x2x ಯುನಿಟ್ವೆಕ್ಟರ್ ಡಾಟ್ dxxಗೆ ಸಮಾನವಾಗಿರುತ್ತದೆ ಇದು1 ಓವರ್4π0 q ಓವರ್x2dx ಮತ್ತು ಇದು ನೀವು ಇಲ್ಲಿಯೇ ನೋಡುತ್ತಿರುವ1 ಓವರ್ 4π0qr ಇದು ದೂರ rಗೆ ರೇಡಿಯಲ್ ಆಗಿ ಚಲಿಸುವ ಮೂಲಕ ನಾನು qr ಎಂದು ಬರೆಯಬಹುದು ನಾನು ಯಾವಾಗಲೂ ಈ ತ್ರಿಜ್ಯವನ್ನು x ಅಕ್ಷದ ಉದ್ದಕ್ಕೂ ತೆಗೆದುಕೊಳ್ಳಬಹುದು xE

dxxx14π0qx2dx14π0qr ಆದ್ದರಿಂದ ನಾವು ಕಲಿಯುವುದೇನೆಂದರೆ ಇನ್ಫಿನಿಟಿ ಯಲ್ಲಿ V ಪ್ಲಸ್ ಪಾಯಿಂಟ್ r ಅಲ್ಲಿ V ಯು 1 ಓವರ್ 4π0 qr ಗೆ ಸಮಾನವಾಗಿರುತ್ತದೆ ನಾನು ಮೊದಲೇ ಹೇಳಿದಂತೆ ಅದನ್ನು ಸ್ಥಿರವರೆಗೆ ಮಾತ್ರ ವ್ಯಾಖ್ಯಾನಿಸಲಾಗಿದೆ ಆದ್ದರಿಂದ ನಾನು ಒಂದು ರೆಫರೆನ್ಸ್ ಪಾಯಿಂಟ್ ಅನ್ನು ಆರಿಸುತ್ತೇನೆ ಆದ್ದರಿಂದ ಅನಂತದಲ್ಲಿ V ನಾವು 0 ತೆಗೆದುಕೊಳ್ಳಬಹುದು ನಾನು ಅನಂತದಲ್ಲಿ V ಅನ್ನು 0 ಎಂದು ತೆಗೆದುಕೊಂಡರೆ ನಾನು V ಅನ್ನು1 ಓವರ್4π0 qr ಎಂದು ವ್ಯಾಖ್ಯಾನಿಸುತ್ತೇನೆ ಮತ್ತು ಇದರ ಅರ್ಥವೇನೆಂದರೆ ನಾನು ಚಾರ್ಜ್ ತೆಗೆದುಕೊಂಡರೆ ಅನಂತದಿಂದ ಪಾಯಿಂಟ್ r ಗೆ ತರಲು ನಾನು ಇಷ್ಟು ಕೆಲಸವನ್ನು ಮಾಡಬೇಕಾಗಿದೆ ಕೆಲವೊಮ್ಮೆ ಆ ಇಂಟೆಗ್ರಲ್ ಮಾಡುವಾಗ ಜನರು ಗೊಂದಲಕ್ಕೊಳಗಾಗುತ್ತಾರೆ ಆದ್ದರಿಂದ ನಾವು ಅದನ್ನು ಸಹ ಮಾಡೋಣ ನಾನು ಮೂಲದಲ್ಲಿ ಚಾರ್ಜ್ q ಹೊಂದಿದ್ದರೆ ಮತ್ತು ನಾನು ಅನಂತದಿಂದ ಚಾರ್ಜ್ ತರಲು ಚಲಿಸುತ್ತಿದ್ದೇನೆ ಮತ್ತೆ ನಾನು ಈಗ x ಅನಂತಕ್ಕೆ ಸಮನಾಗಿ x E ಡಾಟ್ dl ಗೆ ಚಲಿಸುತ್ತಿದ್ದೇನೆ ಅದು -VV∞ಗೆ ಸಮವಾಗಿರುತ್ತದೆ ಏಕೆಂದರೆ ಪಾಯಿಂಟ್ 1 ಅನಂತ ∞ ವಾಗಿರುತ್ತದೆ ನಾನು ಇನ್ನೂ dl ಅನ್ನು x ಉದ್ದಕ್ಕೂ dx ಎಂದು ತೆಗೆದುಕೊಳ್ಳುತ್ತೇನೆ ಏಕೆಂದರೆ ನಾನು ಅನಂತದಿಂದ x ಗೆ ಚಲಿಸುತ್ತಿದ್ದೇನೆಂದರೆ ಅದು ನಿಜವಾಗಿಯೂ ಮಿತಿಗಳಿಂದ ಆವರಿಸಲ್ಪಟ್ಟಿದೆ ಆದ್ದರಿಂದ ನಾನು ಮೈನಸ್ ಚಿಹ್ನೆಯನ್ನು ಹಾಕಬೇಕಾಗಿಲ್ಲ dl ಇಲ್ಲಿ ಮೈನಸ್ dx x ಗೆ ಸಮನಾಗಿರುತ್ತದೆ ನೀವು ಅದನ್ನು ಇನ್ನೂ dx x ಎಂದು ತೆಗೆದುಕೊಳ್ಳುತ್ತೀರಿ ನಾನು x ಮೇಲೆ ಇಂಟೆಗ್ರೇಟ್ ಮಾಡುತ್ತಿದ್ದೇನೆ ಮತ್ತು x ಅನ್ನು ಅನಂತದಿಂದ x ಗೆ ಇಂಟೆಗ್ರೇಟ್ ಮಾಡಲಾಗಿರುವುದರಿಂದ ಆ ಚಲನೆಯನ್ನು ಈಗಾಗಲೇ ನೋಡಿಕೊಳ್ಳಲಾಗಿದೆ ಮತ್ತು ಇದು ಮತ್ತೆ q4π0 ಇಂಟೆಗ್ರಲ್ ಅನಂತದಿಂದ x dxx2ಇದು V ಏಕೆಂದರೆ V∞ ಅನ್ನು 0 ಎಂದು ತೆಗೆದುಕೊಳ್ಳಲಾಗಿದೆ ಮತ್ತು ಇದು ನಿಮಗೆ ಅದೇ ಉತ್ತರವನ್ನು ನೀಡುತ್ತದೆ ಆದ್ದರಿಂದ ಇದುವೇ r ದೂರದಲ್ಲಿರುವ ಪಾಯಿಂಟ್ಚಾರ್ಜ್ q ಯಿಂದ ದೊರೆತ ಸಂಭಾವ್ಯವಾಗಿರುತ್ತದೆ ಆದ್ದರಿಂದ ಪಾಯಿಂಟ್ಚಾರ್ಜ್ q ಯಿಂದಾಗಿ r ದೂರದಲ್ಲಿರುವ ಸಂಭಾವ್ಯತೆಯನ್ನು ನಾವು ಲೆಕ್ಕಹಾಕಿದ್ದೇವೆ ಚಾರ್ಜ್ ವಿತರಣೆಯ ಬಗ್ಗೆ ಏನು ನನಗೆ ಚಾರ್ಜ್ ವಿತರಣೆಯನ್ನು ನೀಡಲಾಗಿದೆ ಎಂದು ಭಾವಿಸೋಣ ಇದರಿಂದಾಗಿ ಸಾಂದ್ರತೆಯು ರೋಆರ್ಪ್ರೈಮ್ ಆಗಿರುತ್ತದೆ ವಿದ್ಯುತ್ಕ್ಷೇತ್ರದ ವಿಷಯದಲ್ಲಿ ನಾವು ನೋಡಿದಂತೆ ವಿದ್ಯುತ್ಕ್ಷೇತ್ರವು ಸೂಪರ್ ಇಂಪೋಸ್ಡ್ ಆಗಿದೆ ಇದು ಸೂಪರ್ಪೋಸಿಷನ್ ತತ್ವವನ್ನು ಅನುಸರಿಸುತ್ತದೆ ಆದ್ದರಿಂದ ಆ ವಿದ್ಯುತ್ಕ್ಷೇತ್ರದಲ್ಲಿ ಮಾಡಿದ ಕೆಲಸವನ್ನು ನಾನು ಲೆಕ್ಕಹಾಕಿದರೆ ಮಾಡಿದ ಕೆಲಸವನ್ನು ಸಹ ಸೂಪರ್ ಇಂಪೋಸ್ಡ್ ಮಾಡಬಹುದು ಆದ್ದರಿಂದ ಪಾಯಿಂಟ್ r ನಲ್ಲಿನ ಸಂಭಾವ್ಯತೆಯು ಇಲ್ಲಿರುವ ಚಾರ್ಜ್ನಿಂದಾಗಿ ಸಂಭಾವ್ಯತೆಗೆ ಹತ್ತಿರದ ಚಾರ್ಜ್ ನಿಂದಾಗಿ ಸೇರಿಸಲ್ಪಟ್ಟ ಸಂಭಾವ್ಯವಾಗಲಿದೆ ಆದ್ದರಿಂದ ಇದನ್ನು 1 ಓವರ್ 4π0 ಇಂಟೆಗ್ರೇಶನ್ ρr ಓವರ್r r drಎಂದು ಬರೆಯಬಹುದು ಇದು d ನಾನು ಇದನ್ನು ಹೀಗೆ ಬರೆಯುತ್ತಿದ್ದೇನೆ ಇದು ವಾಸ್ತವವಾಗಿ ವಾಲ್ಯೂಮ್ ಇಂಟಿಗ್ರಲ್ dVಆಗಿದೆ ಮತ್ತು ಈ ಸೂತ್ರವನ್ನು ನಾವು ಅನಂತದಲ್ಲಿ V ಯು 0 ಎಂದು ತೆಗೆದುಕೊಳ್ಳುವ ಆ ಸ್ಥಿತಿಯಲ್ಲಿ ಪಡೆಯಲಾಗುತ್ತದೆ ಆದ್ದರಿಂದ ಇದು ಫ್ರೀಸ್ಪೇಸ್ ನಲ್ಲಿದೆ ಆದ್ದರಿಂದ ಮುಕ್ತಜಾಗದಲ್ಲಿ ನಾನು ಚಾರ್ಜ್ ವಿತರಣೆಯನ್ನು ಹೊಂದಿದ್ದರೆ ಅದು ಈ rಚಾರ್ಜ್ ವಿತರಣೆಯನ್ನು ಹೊಂದಿದೆ ನಂತರ r ನಲ್ಲಿನ ಸಂಭಾವ್ಯತೆಯನ್ನು ಈ ಸೂತ್ರದಿಂದ ನೀಡಲಾಗುವುದು V ಸಮಾನ 1ಓವರ್4π0 ಇಂಟೆಗ್ರೇಶನ್ ρrಓವರ್r r dV ಇದು ವಿದ್ಯುತ್ಕ್ಷೇತ್ರಕ್ಕೆ ಸಂಬಂಧಿಸಿದ ಸೂತ್ರಕ್ಕಿಂತ ಸರಳವಾಗಿದೆ ಗಮನಿಸಿ ವಿದ್ಯುತ್ಕ್ಷೇತ್ರದಲ್ಲಿ ನಾವು ಇಲ್ಲಿ ವೆಕ್ಟರ್ ಅನ್ನು ಹೊಂದಿದ್ದೇವೆ ವೆಕ್ಟರ್ ಗಳನ್ನು ಸೇರಿಸುವುದು ಅಥವಾ ಘಟಕಗಳನ್ನು ಲೆಕ್ಕಾಚಾರಮಾಡುವುದು ಮೂರು ಘಟಕಗಳನ್ನು ಲೆಕ್ಕಹಾಕುವುದು ಕೇವಲ ಒಂದು ಪ್ರಮಾಣವನ್ನು ಲೆಕ್ಕಾಚಾರ ಮಾಡುವುದಕ್ಕಿಂತ ಹೆಚ್ಚು ಕಷ್ಟ ತದನಂತರ ನಾನು ಇದರ ಗ್ರೇಡಿಯಂಟ್ ತೆಗೆದುಕೊಂಡರೆ ವಿದ್ಯುತ್ಕ್ಷೇತ್ರವು ಅದರಿಂದ ಹೊರಬರುತ್ತದೆ ಆದ್ದರಿಂದ ನಾವು ವಿದ್ಯುತ್ಕ್ಷೇತ್ರಕ್ಕಿಂತ ಸಂಭಾವ್ಯತೆಯೊಂದಿಗೆ ಕೆಲಸ ಮಾಡಲು ಬಯಸುತ್ತೇವೆ ಮತ್ತು ಈ ಸೂತ್ರವು ಫ್ರೀಸ್ಪೇಸ್ ನಲ್ಲಿದೆ ಎಂಬುದನ್ನು ನೆನಪಿನಲ್ಲಿಡಿ Vr14π0ρ|r r|dV ಆದ್ದರಿಂದ ಈಗ ನಾನು ಮೊದಲು ತೆಗೆದುಕೊಂಡ ಪರಿಸ್ಥಿತಿಯನ್ನು ಮತ್ತೆ ಪರಿಗಣಿಸುತ್ತೇವೆ ನಾನು ಲೋಹೀಯ ಗೋಳವನ್ನು ಹೇಳಿದ್ದರೆ ಮತ್ತು ನಾನು ಅದನ್ನು ಗ್ರೌಂಡಿಂಗ್ ಮಾಡಿದರೆ ಗ್ರೌಂಡಿಂಗ್ ಮೂಲಕ ನಾವು ಸಂಭಾವ್ಯತೆಯನ್ನು 0 ಗೆ ಸಮನಾಗಿ ಮಾಡಿದ್ದೇವೆ ಎಂದು ಅರ್ಥೈಸುತ್ತೇವೆ ನಂತರ ನಾನು ಮೇಲ್ಮೈಗೆ ಹತ್ತಿರ ಅಥವಾ ಮಧ್ಯದಲ್ಲಿ ಎಲ್ಲೋ ಚಾರ್ಜ್ ಹಾಕಿದರೆ ಮತ್ತು ನಾನು V ಅನ್ನುq4π0rಗೆ ಸಮಾನವಾಗಿರುತ್ತದೆ ಎಂದು ಬರೆದಿದ್ದೇನೆ ಇದು ಸರಿಯಾಗುವುದಿಲ್ಲ ಏಕೆಂದರೆ ಇದು r R ತ್ರಿಜ್ಯದಲ್ಲಿ 0 ಅನ್ನು ನೀಡುವುದಿಲ್ಲ ನೀವು ಹೇಳಬಹುದು ನಾವು ಅದನ್ನು ವ್ಯಾಖ್ಯಾನಿಸುವ ವಿಧಾನವೆಂದರೆ V ಸಮಾನ q4π0 ಗುಣಿಸು 1r 1R ವಾಗಿರುತ್ತದೆ ಅದು ಚೆನ್ನಾಗಿರುತ್ತದೆ Vrq4π0r≠0 at rR Vrq4π01r 1R ಆದರೆ ನಾನು ಬೇರೆ ಜ್ಯಾಮಿತಿಯನ್ನು ತೆಗೆದುಕೊಂಡರೆ ಹೇಗೆ ನಾನು ಪೆಟ್ಟಿಗೆಯನ್ನು ತೆಗೆದುಕೊಳ್ಳುತ್ತೇನೆ ಎಂದು ಭಾವಿಸೋಣ ಇದರರ್ಥ ಎಲ್ಲಾ ಮೇಲ್ಮೈಗಳನ್ನು 0 ಗೆ ಸಮನಾಗಿರುವಂತೆ ಮಾಡಿ ಈಗ ಒಳಗೆ ಚಾರ್ಜ್ ಹಾಕಿ ಸಂಭಾವ್ಯತೆ ಏನು ಅದು ಉತ್ತರಿಸಲು ಕಷ್ಟಕರವಾದ ಪ್ರಶ್ನೆಯಾಗಿದೆ ಆದ್ದರಿಂದ ನಾವು ಮಾಡಬೇಕಾಗಿರುವುದು ಸಮೀಕರಣವನ್ನು ಅಭಿವೃದ್ಧಿಪಡಿಸುವುದು ಸಂಭಾವ್ಯತೆಯನ್ನು ಲೆಕ್ಕಾಚಾರಮಾಡಲು ನಾವು V ಗಾಗಿ ಡಿಫ್ರೆನ್ಸಿಯಲ್ ಸಮೀಕರಣವನ್ನು ಅಭಿವೃದ್ಧಿಪಡಿಸಬೇಕು ಮತ್ತು ಅದನ್ನು ಸೂಕ್ತವಾದ ಗಡಿಪರಿಸ್ಥಿತಿಗಳೊಂದಿಗೆ ಪರಿಹರಿಸಬೇಕಾಗಿದೆ ಮತ್ತು ಅದು ಉತ್ತರವನ್ನು ಪರಿಹರಿಸಬೇಕು ನನಗೆ ಡಿಫ್ರೆನ್ಸಿಯಲ್ ಸಮೀಕರಣ ತಿಳಿದಿದೆ ಎಂದು ಭಾವಿಸೋಣ ನಂತರ ನಾನು ಈ ಗಡಿಪರಿಸ್ಥಿತಿಗಳೊಂದಿಗೆ ಡಿಫ್ರೆನ್ಸಿಯಲ್ ಸಮೀಕರಣವನ್ನು ಪರಿಹರಿಸುತ್ತೇನೆ ಮತ್ತು ಅದು ನನಗೆ ಉತ್ತರವನ್ನು ನೀಡುತ್ತದೆ ಖಂಡಿತ ಆದರೆ ಆ ಉತ್ತರವು ಅನನ್ಯವಾಗಲಿದೆ ಎಂದು ನಾನು ಅದನ್ನು ಸಾಬೀತುಪಡಿಸಬೇಕು ಆದ್ದರಿಂದ V ಗೆ ಆಡಿಫ್ರೆನ್ಸಿಯಲ್ ಸಮೀಕರಣ ಯಾವುದು ಎಂದು ನೋಡೋಣ ನಮ್ಮಲ್ಲಿ E ಪ್ರಮಾಣವು V ಯ ಮೈನಸ್ಗ್ರಾಡ್ ಗೆ ಸಮನಾಗಿರುತ್ತದೆ ನಮ್ಮಲ್ಲಿ E ನ ಡೈವೆರ್ಜೆನ್ಸ್ ಕೂಡ ಆಪಾಯಿಂಟ್ ದಲ್ಲಿ ಎಪ್ಸಿಲಾನ್ 0 ರಿಂದ ಭಾಗಿಸಲಾದ ಚಾರ್ಜ್ ಸಾಂದ್ರತೆಗೆ ಸಮಾನವಾಗಿರುತ್ತದೆ ನಮ್ಮಲ್ಲಿ E ನ ಕರ್ಲ್ ಕೂಡ 0 ಗೆ ಸಮಾನವಾಗಿರುತ್ತದೆ ಆದರೆ ಈ ಎರಡು ಸಮೀಕರಣಗಳು ಒಂದೇ ಆಗಿರುತ್ತವೆ ಏಕೆಂದರೆ ಇದನ್ನು ಅನುಸರಿಸಿ ನಾವು ಪೊಟೆನ್ಶಿಯಲ್ ಮತ್ತು ಗ್ರೇಡಿಯಂಟ್ನ ಕರ್ಲ್ ಅನ್ನು 0 ಎಂದು ವ್ಯಾಖ್ಯಾನಿಸಬಹುದು ಆದ್ದರಿಂದ ಇದರೊಂದಿಗೆ ನಮಗೆ ಉಳಿದಿರುವ ಏಕೈಕ ಸಮೀಕರಣ ಇದು ಮತ್ತು ಈಗ ನಾವು V ಗಾಗಿ ಸೂತ್ರವನ್ನು ಇಲ್ಲಿ ಇರಿಸಿದ್ದೇವೆ ಇದು ρ ε0 ಎಂದು ಹೊರಬರುತ್ತದೆ ಮತ್ತು ಅದು ನನಗೆ ಮೈನಸ್ ನೀಡುತ್ತದೆ ನಾನು ಇದನ್ನು ಬರೆಯಲಿದ್ದೇನೆ 2Vಯು ρε0 ಗೆ ಸಮಾನವಾಗಿರುತ್ತದೆ ಈ ಪ್ರಮಾಣ2ಏನು ಎಂದು ನೋಡೋಣ ಆದ್ದರಿಂದ ಮೈನಸ್ ಚಿಹ್ನೆಯೊಂದಿಗೆ ∇Vಇದೆ ನೀವು ಮೈನಸ್ ಚಿಹ್ನೆಯ ಬಗ್ಗೆ ಚಿಂತಿಸಬೇಡಿ ಅದು x dVdx ಪ್ಲಸ್ y ddy ಪ್ಲಸ್ z ddz ಯು x dVdx ಪ್ಲಸ್ y dVdy ಪ್ಲಸ್ z dVdz ನಲ್ಲಿ ಕಾರ್ಯನಿರ್ವಹಿಸುತ್ತದೆ ಇದು ಮೈನಸ್ ಹೊರತುಪಡಿಸಿ ಏನೂ ಅಲ್ಲ ಈಗ ಇದು ಸ್ಕೇಲಾರ್ ಫಂಕ್ಶನ್ ಆಗಿ ಹೊರಬರುತ್ತದೆ x ಗೆ ಸಂಬಂಧಿಸಿದಂತೆ V ಯ ಎರಡನೇ ಡಿರೈವೇಟಿವ್ ಏಕೆಂದರೆ x ಡಾಟ್ x ನನಗೆ 1 ನೀಡುತ್ತದೆ x ಡಾಟ್ y ನನಗೆ 0 ನೀಡುತ್ತದೆ ಆದ್ದರಿಂದ ಯಾವುದೇ ಕ್ರಾಸ್ ಪದಗಳಿಲ್ಲ ಅದು -2V ∂x22V ∂y22V ∂z2 ಇದನ್ನು Vಯ ಲ್ಯಾಪ್ಲಾಸಿಯನ್ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಈ ಡೆಲ್ ಸ್ಕ್ವೇರ್ ಪದವು ಲ್ಯಾಪ್ಲಾಸಿಯನ್ ಆಗಿದೆ E V E0

V x∂xy∂yz∂zx∂V∂xy∂V∂yz∂V∂z 2Vx22Vy22Vz2 ಆದ್ದರಿಂದ ನಾವು V ಗೆ ಪಡೆಯುವ ಸಮೀಕರಣ ಡಿಫ್ರೆನ್ಸಿಯಲ್ ಸಮೀಕರಣವು 2Vr ಯುr0ಗೆ ಸಮಾನವಾಗಿರುತ್ತದೆ ಇದನ್ನು ಪಾಯ್ಸನ್ ಸಮೀಕರಣ ಎಂದು ಕರೆಯಲಾಗುತ್ತದೆ 2Vr ρ0 ಆದ್ದರಿಂದ ನನಗೆ ಪೆಟ್ಟಿಗೆಯೊಳಗೆ ಕೆಲವು ಚಾರ್ಜ್ ಸಾಂದ್ರತೆ ಅಥವಾ ಇತರ ಮುಚ್ಚಿದ ಪರಿಮಾಣದೊಳಗೆ ಕೆಲವು ಚಾರ್ಜ್ ಸಾಂದ್ರತೆ ನೀಡಿದರೆ ನಾನು ಈ ಸಮೀಕರಣವನ್ನು ಗಡಿಸ್ಥಿತಿಯೊಂದಿಗೆ ಪರಿಹರಿಸುತ್ತೇನೆ ಮತ್ತು ಅದು ನನಗೆ V ಗೆ ಉತ್ತರವನ್ನು ನೀಡುತ್ತದೆ ಮತ್ತೊಂದೆಡೆ ಅದು ಹೀಗೂ ಸಂಭವಿಸಬಹುದು ನಾನು ಇಂತಹ ಪರಿಸ್ಥಿತಿಯನ್ನು ಹೊಂದಿರಬಹುದು ಉದಾಹರಣೆಗೆ ನಾನು ಈ ಪೆಟ್ಟಿಗೆಯನ್ನು ತೆಗೆದುಕೊಂಡರೆ ಈ ಮೇಲ್ಮೈಯನ್ನು ಕೆಲವು ಸಂಭಾವ್ಯ V ನಲ್ಲಿ ಇರಿಸಿ ಮತ್ತು ನಾನು ಇತರ ಎಲ್ಲ ಮೇಲ್ಮೈಗಳನ್ನು 0 ಸಂಭಾವ್ಯತೆಗೆ ಇಡುತ್ತೇನೆ ನಾನು ಇನ್ನೂ ವಿದ್ಯುತ್ಕ್ಷೇತ್ರವನ್ನು ಒಳಗೆ ಹೊಂದಿದ್ದೇನೆ ಏಕೆಂದರೆ ವಿದ್ಯುತ್ಕ್ಷೇತ್ರವು ಈ ರೇಖೆಯಿಂದ ಹೊರಬರುತ್ತದೆ ಒಳಗೆ ಇರುವ ಸಂಭಾವ್ಯತೆ ಏನು ನಂತರ ನಾನು ಪರಿಹರಿಸುತ್ತೇನೆ ಒಳಗೆ ಯಾವುದೇ ಚಾರ್ಜ್ ಸಾಂದ್ರತೆ ಇಲ್ಲ ಸೂಕ್ತವಾದ ಗಡಿಪರಿಸ್ಥಿತಿಗಳೊಂದಿಗೆ ಡೆಲ್ಟಾಸ್ಕ್ವೇರ್ V ಯು 0 ಗೆ ಸಮಾನವಾಗಿರುತ್ತದೆ ಮತ್ತು ಇದನ್ನು ಲ್ಯಾಪ್ಲೇಸ್ ಸಮೀಕರಣ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಸ್ಥಾಯೀವಿದ್ಯುತ್ತಿನ ಸಂಭಾವ್ಯತೆಯು ಚಾರ್ಜ್ ಸಾಂದ್ರತೆ ಇದ್ದರೆ ಪಾಯ್ಸನ್ ನ ಸಮೀಕರಣವನ್ನು ಅಥವಾ ಲ್ಯಾಪ್ಲೇಸ್ ನ ಸಮೀಕರಣವನ್ನು ಪೂರೈಸುತ್ತದೆ ಅಥವಾrಮೌಲ್ಯ 0ಗೆ ಸಮನಾಗಿದ್ದರೆ ನೀವು ಕೇವಲ ಒಂದು ಸಮೀಕರಣವನ್ನು ಬರೆಯಬಹುದು ಇದು ಲ್ಯಾಪ್ಲೇಸ್ ನ ಸಮೀಕರಣಕ್ಕೆ ಹೊಂದುತ್ತದೆ ತದನಂತರ ಸೂಕ್ತವಾದ ಗಡಿಪರಿಸ್ಥಿತಿಗಳನ್ನು ಪರಿಹರಿಸಿ ಮತ್ತು ನಿಮ್ಮ ಉತ್ತರವನ್ನು ನೀವು ಪಡೆಯುತ್ತೀರಿ ಭವಿಷ್ಯದಲ್ಲಿ ಇಂದಿನಿಂದ ಒಬ್ಬರು V ಗಾಗಿ ಪರಿಹರಿಸಲು ಬಯಸುತ್ತಾರೆ ಏಕೆಂದರೆ ಇದು ಪರಿಹರಿಸಲು ಸುಲಭವಾದ ಸಮೀಕರಣವಾಗಿದೆ ಮತ್ತು ನಂತರ ವಿದ್ಯುತ್ಕ್ಷೇತ್ರ E ಅನ್ನುV ನ ಮೈನಸ್ ಗ್ರಾಡ್ ಆಗಿ ಪಡೆಯಬಹುದು ಸಹಜವಾಗಿ V ಗಾಗಿ ನಾವು ಅದನ್ನು ಪರಿಹರಿಸಿದ ನಂತರ ವ್ಯಾಖ್ಯಾನದಿಂದ ಎರಡು V ಗಳ ನಡುವಿನ ವ್ಯತ್ಯಾಸವು ವಾಸ್ತವವಾಗಿ ಆ ಪಾಯಿಂಟ್ ನಿಂದ ಮುಂದಿನ ಪಾಯಿಂಟ್ ಗೆ ಯುನಿಟ್ಚಾರ್ಜ್ ಸಾಗಿಸುವಲ್ಲಿ ವ್ಯಕ್ತಿಯು ಮಾಡಿದ ಕೆಲಸವಾಗಿದೆ